ಹಲೋ ಸೇವೆಗಳ ಮಾರ್ಕೆಟಿಂಗ್ ಪ್ರಾಯೋಗಿಕ ವಿಧಾನದ ನಮ್ಮ ಕೋರ್ಸ್ನ ಅಧಿವೇಶನಕ್ಕೆ ಸುಸ್ವಾಗತ ಇಂದು ನಾವು ಪ್ರಕರಣ 3 ಅನ್ನು ಚರ್ಚಿಸುತ್ತೇವೆ ಅದು ಮಾಹಿತಿ ತಂತ್ರಜ್ಞಾನ ಸೇವೆಗಳ ಸಂಖ್ಯೆ 3 ರಲ್ಲಿರುವ ಪ್ರಕರಣಗಳ ಗುಂಪು ಇಲ್ಲಿ ನಾವು ಮಾಹಿತಿ ತಂತ್ರಜ್ಞಾನ ಸೇವೆಗಳ ಮಾರ್ಕೆಟಿಂಗ್ನೊಂದಿಗೆ ಪ್ರಾರಂಭಿಸುತ್ತೇವೆ ಮಾಹಿತಿ ತಂತ್ರಜ್ಞಾನ ಉದ್ಯಮದ ಬೆಳವಣಿಗೆ ಬಹುಶಃ ಎಲ್ಲಕ್ಕಿಂತ ವೇಗವಾಗಿದೆ ಒಂದು ದಶಕದ ಅವಧಿಯಲ್ಲಿ ಅದು ಬಹುಕೋಟಿ ಡಾಲರ್ ಉದ್ಯಮವಾಗಿ ಮಾರ್ಪಟ್ಟಿದೆ ಈ ಉದ್ಯಮದಲ್ಲಿ ಸಣ್ಣ ಮತ್ತು ದೊಡ್ಡ ಆಟಗಾರರಿದ್ದಾರೆ ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಒಂದು ಸ್ಥಾನವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಈ ಉದ್ಯಮದಲ್ಲಿ ಮಾರ್ಕೆಟಿಂಗ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಆದ್ದರಿಂದ ಐಟಿ ಮಾರ್ಕೆಟಿಂಗ್ ನಲ್ಲಿ ಕೆಲವು ಸಮಸ್ಯೆಗಳಿವೆ ಒಂದು ಮೂಲಸೌಕರ್ಯದ ಕೊರತೆಯಿದೆ ಆದ್ದರಿಂದ ಐಟಿ ಮೂಲಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ ಹಾರ್ಡ್ವೇರ್ ಯಾವಾಗಲೂ ಲಭ್ಯವಿಲ್ಲ ವಿಶೇಷವಾಗಿ ಭಾರತದಲ್ಲಿ ಸ್ಥಾಪನೆಗೆ ಮೊದಲು ಪರವಾನಗಿ ಮತ್ತು ಇತರ ಸರ್ಕಾರದ ಅನುಮೋದನೆಗಳು ಬೇಕಾಗುತ್ತವೆ ಒಂದು ಬಹು ಮುಖ ಮಲ್ಟಿ faceted ಉತ್ಪನ್ನ ಐಟಿ ಒಂದು ಉತ್ಪನ್ನ ಮತ್ತು ಅದಕ್ಕೆ ಸೇವೆಯ ಮೂಲ ಇತ್ತೀಚಿನದು ಎಂಬದು ಬಹುಶಃ ಸಾಂಪ್ರದಾಯಿಕ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಇನ್ನೂ ಹೊಂದಾಣಿಕೆಯಾಗಬೇಕಿದೆ ದೊಡ್ಡ ಉತ್ಪನ್ನ ಶ್ರೇಣಿ ಇದೆ ದೊಡ್ಡ ಉತ್ಪನ್ನ ಶ್ರೇಣಿಯಿಂದ ಐಟಿ ಮಾರ್ಕೆಟಿಂಗ್ ಸಂಕೀರ್ಣವಾಗಿದೆ ಅದೇ ಆಟಗಳು ವ್ಯಾಪಾರ ಪರಿಕರಗಳು ಹಣಕಾಸು ಅಪ್ಲಿಕೇಶನ್ ಯುಟಿಲಿಟಿ ಅಪ್ಲಿಕೇಶನ್ಗಳಂತಹದಾಗಿದೆ ಆದ್ದರಿಂದ ಉತ್ಪನ್ನ ಶ್ರೇಣಿಯನ್ನು ಪ್ರತಿದಿನ ಅಂಗೀಕರಿಸಲಾಗುತ್ತದೆ ಮತ್ತು ನಂತರ ಸಾಫ್ಟ್ವೇರ್ ಪ್ರಾಬಲ್ಯವಿದೆ ಐಟಿ ಸೇವಾ ಪೂರೈಕೆದಾರರಾಗಿದ್ದರೆ ಯಂತ್ರವನ್ನು ಮಾರಾಟ ಮಾಡಲು ಸಾಫ್ಟ್ವೇರ್ ಮತ್ತು ಸೇವೆಗಳನ್ನು ಯಂತ್ರದ ಸುತ್ತಲೂ ನೇಯಲಾಗುತ್ತದೆ ಮತ್ತು ಬಳಕೆದಾರರಿಗೆ ಮುಖ್ಯವಾಗಿ ಅವರಿಗೆ ಏನು ನೀಡಲಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಅದು ಹಾರ್ಡ್ವೇರ್ ಡಿಸ್ಕ್ ಮತ್ತು ಹಾರ್ಡ್ವೇರ್ನಲ್ಲಿ ಸಾಫ್ಟ್ವೇರ್ ಪ್ರಾಬಲ್ಯವಿದೆ ಆದ್ದರಿಂದ ಉದಯೋನ್ಮುಖ ಮಾರ್ಕೆಟಿಂಗ್ ಮಿಶ್ರಣ ಐಟಿ ಅಪ್ಲಿಕೇಶನ್ಗಳನ್ನು ಬ್ಯಾಂಕಿಂಗ್ ಹಣಕಾಸು ಸೇವೆ ಗಣಿಗಾರಿಕೆ ವಿದ್ಯುತ್ ಉಕ್ಕು ಸಾರಿಗೆ ಮತ್ತು ಬಂದರುಗಳಂತಹ ನಿರ್ದಿಷ್ಟ ವಲಯದ ವಿಭಾಗಗಳೊಂದಿಗೆ ವಿಲೀನಗೊಳಿಸುವ ಮಾರುಕಟ್ಟೆಯ ಆ ವಿಭಾಗಕ್ಕೆ ಸೇರಿದ ಅಪ್ಲಿಕೇಶನ್ ಸಾಫ್ಟ್ವೇರ್ ಆದರೂ ವೃತ್ತಿಪರ ಸೇವೆಗಳು ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾದ ವಿವಿಧ ಕೌಶಲ್ಯಗಳನ್ನು ನೀಡುವುದನ್ನು ಒಳಗೊಂಡಿರುತ್ತದೆ ಇದನ್ನು ಯೋಜನೆಗಳಲ್ಲಿ ಬಳಸಿಕೊಳ್ಳಬಹುದು ನಂತರ ಸಿಸ್ಟಮ್ ಏಕೀಕರಣವಿದೆ ಉದ್ಯಮದ ವಿಶೇಷ ವಿಭಾಗವು ಸಂಯೋಜಿಸುವ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಮತ್ತು ಸಾಮಾನ್ಯವಾಗಿ ಟರ್ನ್ಕೀ ಪರಿಹಾರ ಎಂದು ಕರೆಯಲ್ಪಡುವದನ್ನು ಒದಗಿಸುತ್ತದೆ ಆದ್ದರಿಂದ ಅದು ಒದಗಿಸಿದ ಪರಿಹಾರವಾಗಿದೆ ಆದ್ದರಿಂದ ಅವರು ವಿವಿಧ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ವಿಭಿನ್ನ ಮಾರಾಟಗಾರರಿಂದ ಪಡೆದು ಮತ್ತು ಅವುಗಳನ್ನು ವ್ಯವಸ್ಥೆಯಲ್ಲಿ ಸಂಯೋಜಿಸುತ್ತಾರೆ ನಿರ್ವಹಣಾ ಸೇವೆಗಳು ಅಸ್ತಿತ್ವದಲ್ಲಿರುವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನು ನಿರ್ವಹಿಸಲು ಸೇವೆಗಳನ್ನು ಒದಗಿಸುತ್ತವೆ ಶಿಕ್ಷಣ ಮತ್ತು ತರಬೇತಿ ಸಾಕಷ್ಟು ಸ್ವಾಭಾವಿಕವಾಗಿ ಐಟಿ ಉದ್ಯಮದಲ್ಲಿನ ಕೊರತೆಯು ಮಾನವಶಕ್ತಿಯನ್ನು ನಿರ್ಣಾಯಕವಾಗಿಸಿದೆ ತರಬೇತಿಯು ಉತ್ಪನ್ನದ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ ತಂತ್ರಜ್ಞಾನ ಆಧಾರಿತ ಅಪ್ಲಿಕೇಶನ್ ಆದ್ದರಿಂದ ಉದ್ಯಮವು ವಿಭಿನ್ನ ತಂತ್ರಜ್ಞಾನಗಳಲ್ಲಿ ಪ್ರಗತಿಯ ಇತಿಹಾಸವನ್ನು ಹೊಂದಿದೆ ತಂತ್ರಜ್ಞಾನದ ಸ್ಫೋಟವು ವಿಭಿನ್ನ ಕ್ಷೇತ್ರಗಳಾಗಿದ್ದು ಎಲ್ಲಾ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡುವುದು ಮತ್ತು ಹೂಡಿಕೆ ಮಾಡುವುದು ಅತ್ಯಂತ ಕಷ್ಟಕರವಾಗಿದೆ ಸಾಫ್ಟ್ವೇರ್ ಪ್ಯಾಕೇಜ್ಗಳು ಮಾರುಕಟ್ಟೆಯ ಸಾಫ್ಟ್ವೇರ್ ಪ್ಯಾಕೇಜ್ಗಳ ವಿಭಾಗವು ತುಂಬಾ ಸ್ಪರ್ಧಾತ್ಮಕವಾಗಿದೆ ಮತ್ತು ವೇಗದ ಬದಲಾವಣೆಗಳಿಗೆ ನೀಡಲಾಗುತ್ತದೆ ಆದ್ದರಿಂದ ಟಿಐ ಸೇವೆಗಳಲ್ಲಿ ಉದಯೋನ್ಮುಖ ಮಾರ್ಕೆಟಿಂಗ್ ಮಿಶ್ರಣವಾಗಿದೆ ಆದ್ದರಿಂದ ಮೇಲಿನ 7 ಅಂಶಗಳ ಒಂದು ಸೆಟ್ ಐಟಿ ಸಂಸ್ಥೆಗಳಿಗೆ ಬಹುತೇಕ ಮಹತ್ವದ್ದಾಗಿದೆ ಎಂದು ನಾವು ಹೇಳಬಹುದು ಅಪ್ಲಿಕೇಶನ್ ಸಾಫ್ಟ್ವೇರ್ ವೃತ್ತಿಪರ ಸೇವೆಗಳು ಸಿಸ್ಟಮ್ ಏಕೀಕರಣ ನಿರ್ವಹಣೆ ಸೇವೆಗಳು ಶಿಕ್ಷಣ ಮತ್ತು ತರಬೇತಿ ಮತ್ತು ತಂತ್ರಜ್ಞಾನ ಆಧಾರಿತ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜುಗಳು ಇತ್ಯಾದಿಗಳನ್ನು ಗಮನಾರ್ಹವೆಂದು ಪರಿಗಣಿಸಲಾಗಿದೆ ಶಿಕ್ಷಣ ಮತ್ತು ತರಬೇತಿಯನ್ನು ಮಾರ್ಕೆಟಿಂಗ್ ಮಿಶ್ರಣದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಮುಂದೆ ನಾವು ಟೆಲಿಕಾಂ ಸೇವೆಗಳ ಮಾರ್ಕೆಟಿಂಗ್ಗೆ ಬರುತ್ತೇವೆ ಆದ್ದರಿಂದ ಇಲ್ಲಿ ಭಾರತೀಯ ದೂರಸಂಪರ್ಕ ಉದ್ಯಮವು ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದೆ ಭಾರತವು 1 ಬಿಲಿಯನ್ ಚಂದಾದಾರರನ್ನು ಹೊಂದಿರುವ ಎರಡನೇ ಅತಿದೊಡ್ಡ ವೈರ್ಲೆಸ್ ನೆಟ್ವರ್ಕ್ ಹೊಂದಿದೆ ಭಾರತದಲ್ಲಿ ಗಣನೀಯ ನಗರ 148 03 ಮತ್ತು ಗ್ರಾಮೀಣ 50 95 ಮೊಬೈಲ್ ನುಗ್ಗುವಿಕೆ ಇದೆ ಈ ಮಾರುಕಟ್ಟೆಯಲ್ಲಿ ಅನೇಕ ದೊಡ್ಡ ಆಟಗಾರರಿದ್ದಾರೆ ಇದು ಸ್ಪರ್ಧೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಈ ಉದ್ಯಮವನ್ನು ಭಾರತದ ಟೆಲಿಫೋನ್ ನಿಯಂತ್ರಕ ಪ್ರಾಧಿಕಾರವು ನಿಯಂತ್ರಿಸುತ್ತದೆ ಅದು TRAI ಆಗಿದೆ ಆದ್ದರಿಂದ ನಗರ ನುಗ್ಗುವಿಕೆ 100 ಕ್ಕಿಂತ ಹೆಚ್ಚಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸಾಮಾನ್ಯವಾಗಿ ಕೆಲವರು ಸರಾಸರಿ ಜನರೊಂದಿಗೆ ಒಂದೂವರೆ ಮೊಬೈಲ್ ಫೋನ್ ಹೊಂದಿದ್ದಾರೆ ಆದ್ದರಿಂದ ಕೆಲವು 2 ಕೆಲವು 1 ಮತ್ತು ಕೆಲವು 2 ಕ್ಕಿಂತ ಸ್ವಲ್ಪ ಹೆಚ್ಚು ಮತ್ತು ಕೆಲವು ಹೊಂದಿಲ್ಲ ಆದ್ದರಿಂದ ಭಾರತದಲ್ಲಿ ನಗರ ನುಗ್ಗುವಿಕೆ ಸರಾಸರಿ 148 ಆಗಿದೆ ಆದ್ದರಿಂದ ಟೆಲಿಕಾಂ ಸೇವೆಗಳ 7 ತುಣುಕುಗಳು ಅಥವಾ ಟೆಲಿಕಾಂ ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣ ಮತ್ತು ಸೇವೆಗಳಲ್ಲಿ ನಿಮಗೆ ತಿಳಿದಿರುವಂತೆ 7 ತುಣುಕುಗಳಿವೆ ಆದ್ದರಿಂದ ಮೊದಲ ತುಣುಕು ಉತ್ಪನ್ನ ಆದ್ದರಿಂದ ಪ್ರಿಪೇಯ್ಡ್ ಉತ್ಪನ್ನ ಪೋಸ್ಟ್ ಪೇಯ್ಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಡೇಟಾpost paid broadband internet data ಅಂದರೆ 2 ಜಿ 3 ಜಿ 4 ಜಿ ಮೌಲ್ಯವರ್ಧಿತ ಸೇವೆಗಳು ರೋಮಿಂಗ್ ಡಿಜಿಟಲ್roaming digital ಆದ್ದರಿಂದ ಇವುಗಳು ಸೇವಾ ಉತ್ಪನ್ನಗಳ ಪ್ರಕಾರಗಳಾಗಿವೆ ನಂತರ ನಾವು ಸೇವಾ ಬೆಲೆಗೆ ಬರುತ್ತೇವೆ ಆದ್ದರಿಂದ ಅಗ್ಗದ ಬೆಲೆ ದರವನ್ನು ಒದಗಿಸಲಾಗುತ್ತಿದೆ ಗ್ರಾಹಕ ಆಧಾರಿತ ಬೆಲೆ ತಂತ್ರವಿದೆ ಮತ್ತು ಬೆಲೆಗಳನ್ನು TRAI ನಿಯಂತ್ರಿಸುತ್ತದೆ ಮತ್ತು ಹೊಂದಿಕೊಳ್ಳುವ ಬೆಲೆ ಇದೆ ಮತ್ತು ಪ್ರಿಪೇಯ್ಡ್ ಮತ್ತು ಪೋಸ್ಟ್ ಪಾವತಿಸಿದ ವಿಭಿನ್ನ ರೀತಿಯ ಬೆಲೆ ಸೂತ್ರ ಅಥವಾ ಪ್ರಿಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಮೊಬೈಲ್ ಸೇವೆಗಳಿಗೆ ವಿಭಿನ್ನ ರೀತಿಯ ಬೆಲೆ ಪಟ್ಟಿ ಈಗ ಸ್ಥಳ ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ವಿಶಾಲ ಮತ್ತು ವ್ಯಾಪಕ ವ್ಯಾಪ್ತಿ ಇದೆ ಗ್ರಾಹಕ ಆರೈಕೆ ಟಚ್ ಪಾಯಿಂಟ್ care touch pointಇದೆ ವಿತರಕರು ಇದ್ದಾರೆ ಮತ್ತು ಟೆಲಿಕಾಂ ಸೇವೆಗಳ ಆನ್ಲೈನ್ ವಿತರಣೆಯಿದೆ ಆದ್ದರಿಂದ ಸೇವೆಗಳ ವಿತರಣೆ ಅದು ನಂತರ ಪ್ರಚಾರದ ವಿಷಯದಲ್ಲಿ ಜಾಹೀರಾತು ಮಾರಾಟ ಪ್ರಚಾರ ನೇರ ಮಾರುಕಟ್ಟೆ ಇದೆ ಡಿಜಿಟಲ್ ಮಳಿಗೆಗಳಿವೆ ಡಿಜಿಟಲ್ ಹೋರ್ಡಿಂಗ್digital hoardingsಗಳು ಪ್ರಾಯೋಜಕತ್ವಗಳು ಸಾರ್ವಜನಿಕ ಸಂಪರ್ಕಗಳು ಮತ್ತು ಇ ಮೇಲ್ಗಳಿವೆ ಆದ್ದರಿಂದ ಇವೆಲ್ಲವನ್ನೂ ಟೆಲಿಕಾಂ ಸೇವೆಗಳ ಪ್ರಚಾರಕ್ಕಾಗಿ ಬಳಸಲಾಗುತ್ತದೆ ಜನರು ಗ್ರಾಹಕ ಆರೈಕೆ ಸೇವೆಗಳು ಕಾಲ್ ಸೆಂಟರ್call centers ಉದ್ಯೋಗಿಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಟೆಲಿಕಾಂ ಸೇವೆಗಳು ಗ್ರಾಹಕರೊಂದಿಗೆ ಕೆಲಸ ಮಾಡಲು ಟೆಲಿಕಾಂ ಕಂಪನಿಯ ಉದ್ಯೋಗಿಗಳು ವಿತರಕರ ನಿರ್ವಹಣೆ ಮತ್ತು ಟೆಲಿಕಾಂನಲ್ಲಿ ಸಿಬ್ಬಂದಿಗೆ ಒದಗಿಸುವ ಪ್ರತಿಫಲ ಮತ್ತು ಮಾನ್ಯತೆಯನ್ನು ಸೇವೆಗಳು ಅವಲಂಬಿಸಿರುತ್ತದೆ ಸುಲಭ ಪ್ರವೇಶವನ್ನು ಒಳಗೊಂಡಿರುವ ಪ್ರಕ್ರಿಯೆ ಆದ್ದರಿಂದ ದಸ್ತಾವೇಜು 24 ರಿಂದ 7 ಗ್ರಾಹಕರ ಬೆಂಬಲ ಮತ್ತು ಪ್ರತಿಕ್ರಿಯೆ ಆದ್ದರಿಂದ ಈ 24 ಬೈ 7 ಗ್ರಾಹಕ ಬೆಂಬಲವನ್ನು ಎಲ್ಲೆಡೆ ಹೇಳಲಾಗಿದ್ದರೂ ಆ ರೀತಿಯ ಬೆಂಬಲವು ಕಷ್ಟಕರವಾಗಿದ್ದರೂ ಅದನ್ನು ನಿಜವಾಗಿ ಒದಗಿಸಲಾಗಿಲ್ಲ ಮತ್ತು ಪ್ರತಿಕ್ರಿಯೆ ಗ್ರಾಹಕರಿಂದ ವಿಂಗಡಿಸಲ್ಪಟ್ಟಿದೆ ಆದರೆ ಗ್ರಾಹಕರು ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಅವರು ತಮ್ಮ ಮೊಬೈಲ್ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಪ್ರತಿಕ್ರಿಯೆಗಿಂತ ಆದ್ದರಿಂದ ಟೆಲಿಕಾಂ ಸೇವಾ ಪ್ರಕ್ರಿಯೆಗೆ 24 ಬೈ 7 ಗ್ರಾಹಕರ ಬೆಂಬಲವು ಬಹಳ ಮುಖ್ಯವಾಗುತ್ತದೆ ಭೌತಿಕ ಪುರಾವೆಗಳು ಸಿಮ್ ಕಾರ್ಡ್ ಅಥವಾ ಡೇಟಾ ಕನೆಕ್ಟರ್ ಅಥವಾ ಸೇವಾ ಔಟ್ಲೆಟ್ ಅಥವಾ ರೀಚಾರ್ಜ್SIM card or the dataconnector or service outlet or recharge ಚೀಟಿಗಳಿಗೆ ಹೆಚ್ಚಿನ ಭೌತಿಕ ಪುರಾವೆಗಳಿಲ್ಲ ಆದ್ದರಿಂದ ದೇಶದ ಟೆಲಿಕಾಂ ಸೇವೆಗಳ ಗುಣಮಟ್ಟ ಏನೆಂದು ನಿರ್ಣಯಿಸಲು ಗ್ರಾಹಕರು ಪಡೆಯುವ ಕೆಲವು ಪುರಾವೆಗಳು ಮತ್ತು ಸಾಲುಗಳು ಇವು ಆದ್ದರಿಂದ ಟೆಲಿಕಾಂ ಉದ್ಯಮದಲ್ಲಿ ಬಹಳ ಕಠಿಣವಾದ ಪೂರ್ಣಗೊಳಿಸುವಿಕೆ ಇದೆ ಹೊಸ ಪ್ರವೇಶಿಕ ರಿಲಯನ್ಸ್ ಜಿಯೋ ಮಾರುಕಟ್ಟೆಯ ರಚನೆಯನ್ನು ಬದಲಾಯಿಸಿದೆ ಅವರು 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಅರ್ಪಿಸುತ್ತಿದ್ದಾರೆ ಅವರು 4 ಜಿ ಸೇವೆದಲ್ಲಿ ಉಚಿತ ಸೇವೆಗಳನ್ನು ನೀಡುತ್ತಿದ್ದಾರೆ ಕರೆ ದರಗಳು ಮತ್ತು ಡೇಟಾ ಶುಲ್ಕಗಳಲ್ಲಿ ಕುಸಿತವಿದೆ ಆಪರೇಟರ್ ಪೋರ್ಟಬಿಲಿಟಿoperator portability ಕಾರಣ ಸೇವಾ ಪೂರೈಕೆದಾರರಿಗೆ ಗ್ರಾಹಕರ ನೆಲೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟ ಗ್ರಾಹಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಉಳಿಸಿಕೊಳ್ಳಬಹುದು ಮತ್ತು ಇತರ ಸೇವಾ ಪೂರೈಕೆದಾರರಿಗೆ ಸುಲಭವಾಗಿ ಹೋಗಬಹುದು ಆದ್ದರಿಂದ ಉತ್ತಮ ಸೇವಾ ಪೂರೈಕೆದಾರರು ಮಾತ್ರ ತಮ್ಮ ಗ್ರಾಹಕರನ್ನು ಇತರರಿಂದ ದೂರವಿಡಲು ಸಾಧ್ಯವಾಗುತ್ತದೆ ಗ್ರಾಹಕರ ಮಂಥನವನ್ನು ಕಡಿಮೆ ಮಾಡಲು ನವೀನ ತಂತ್ರಗಳು ಅಗತ್ಯವಿದೆ ಆದ್ದರಿಂದ ನಿಜವಾದ ಗ್ರಾಹಕ ಸಂಬಂಧ ಮಾರ್ಕೆಟಿಂಗ್ ಗ್ರಾಹಕರೊಂದಿಗೆ ನೈಜ ಸಂಪರ್ಕ ಅವರಿಗೆ ಉತ್ತಮ ಸೇವೆಗಳನ್ನು ಒದಗಿಸುತ್ತದೆ ದೂರವಾಣಿ ಸೇವೆಗಳಿಗೆ ಸಂಬಂಧಿಸಿದಂತೆ ಇವು ಬಹಳ ಮುಖ್ಯ ಮುಂದೆ ನಾವು ಕಂಪ್ಯೂಟರ್ ನೆಟ್ವರ್ಕಿಂಗ್ ಸೇವೆಗೆ ಬರುತ್ತೇವೆ ಇಂಟರ್ನೆಟ್ ಅನುಭವ ಆದ್ದರಿಂದ ಪರಿಚಯದಂತೆ ಅನೇಕರು ಅಂತರ್ಜಾಲವನ್ನು ಇತ್ತೀಚಿನ ವಿದ್ಯಮಾನವೆಂದು ಭಾವಿಸುತ್ತಾರೆ ಇದು ವಾಸ್ತವವಾಗಿ 1960 ರ ದಶಕದ ಅಂತ್ಯದಲ್ಲಿ ಪ್ರಾರಂಭವಾಯಿತು ಆದಾಗ್ಯೂ 1990 ರ ದಶಕದ ಆರಂಭದಲ್ಲಿ ಕೆಲವೇ ಜನರು ದೂರದಿಂದಲೇ ವ್ಯವಹಾರವನ್ನು ಹೋಲುವ ಯಾವುದಕ್ಕೂ ಅಂತರ್ಜಾಲವನ್ನು ಬಳಸುತ್ತಿದ್ದರು ವರ್ಲ್ಡ್ ವೈಡ್ ವೆಬ್World Wide Web ಎಂಬ ಹೊಸ ತಂತ್ರಜ್ಞಾನದ ಪರಿಚಯದೊಂದಿಗೆ 1993 ರಲ್ಲಿ ವಿಷಯಗಳು ಬಹಳಷ್ಟು ಬದಲಾದವು ಇಂಟರ್ನೆಟ್ ಸಂವಹನ ಮಾಧ್ಯಮವಾಗಿ ಮತ್ತು ಮಾಹಿತಿಯ ಭಂಡಾರವಾಗಿ ಕಂಪ್ಯೂಟರ್ ಬಳಕೆದಾರರ ಕಲ್ಪನೆಯನ್ನು ಸೆಳೆಯಿತು ಆದ್ದರಿಂದ ನೀವು ಇಂಟರ್ನೆಟ್ ಮಾರುಕಟ್ಟೆಯನ್ನು ಇಂಟರ್ನೆಟ್ನಲ್ಲಿ ಹೇಗೆ ಮಾರಾಟ ಮಾಡುತ್ತೀರಿ ಆದ್ದರಿಂದ ಅಂತರ್ಜಾಲದಲ್ಲಿ ಮಾರ್ಕೆಟಿಂಗ್ ಎನ್ನುವುದು ಬ್ರಾಂಡ್ ಅನ್ನು ಸ್ಥಾಪಿಸಲು ಮತ್ತು ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಲು ಬಹಳ ಕಡಿಮೆ ವೆಚ್ಚದ ತಂತ್ರವಾಗಿದೆ ಮುಖ್ಯವಾಗಿ ಅಂತರ್ಜಾಲದಿಂದ ಮಾರಾಟಗಾರರಿಗೆ ಒದಗಿಸುವ 4 ಪ್ರಕಾರದ ಸೇವೆಗಳಿವೆ ಆದ್ದರಿಂದ ಮಾರಾಟ ಮತ್ತು ಬೆಂಬಲ ಗ್ರಾಹಕರ ಬೆಂಬಲ ಸಂವಹನ ಪಾವತಿ ಮತ್ತು ಒಪ್ಪಂದ payments and settlement ಮಾರ್ಕೆಟಿಂಗ್ ಸಂಶೋಧನೆ ಮತ್ತು ಪ್ರತಿಕ್ರಿಯೆಇದೆ ಇಂಟರ್ನೆಟ್ನಲ್ಲಿ ಮಾರ್ಕೆಟಿಂಗ್ ಯೋಜನೆ ಆದ್ದರಿಂದ ವಸ್ತುನಿಷ್ಠ ಮತ್ತು ಗುರಿ ಪ್ರೇಕ್ಷಕರನ್ನು ವ್ಯಾಖ್ಯಾನಿಸಿ ಮಾನವಶಕ್ತಿ ಮತ್ತು ಸಂಪನ್ಮೂಲಗಳ ಮೌಲ್ಯಮಾಪನ ವೆಬ್ಸೈಟ್web sitesಗಳನ್ನು ಸಂಶೋಧಿಸಿ ಹೈಪರ್ ಟೆಕ್ಸ್ಟ್ ಮಾರ್ಕ್ಅಪ್ ಭಾಷೆ HTML ಮುಖಪುಟದ ಔಟ್ಲೈನ್ ರಚನೆ ಹೊರಗಿನ ಲಿಂಕ್ ಗುರುತಿಸುವಿಕೆ ಆಂತರಿಕ ದಾಖಲೆಗಳನ್ನು ಸಿದ್ಧಪಡಿಸುವುದು ವೆಬ್ ಪುಟ ರಚನೆ ಪರೀಕ್ಷೆ ಮತ್ತು ವರ್ಧನೆ ವೆಬ್ಸೈಟ್website ಮತ್ತು ವೆಬ್ಸೈಟ್website ಇವು ಅಂತರ್ಜಾಲದ ಕೆಲವು ಮಾರ್ಕೆಟಿಂಗ್ ಯೋಜನೆಗಳ ಅವಶ್ಯಕತೆಗಳು ಈಗ ಅದನ್ನು ಹೇಗೆ ಯಶಸ್ವಿಗೊಳಿಸುವುದು ಆದ್ದರಿಂದ ಇದಕ್ಕೆ ಮೌಲ್ಯಮಾಪನ ಅಗತ್ಯವಿದೆ ಅಂತರ್ಜಾಲದಲ್ಲಿ ಮಾರ್ಕೆಟಿಂಗ್ ಮೌಲ್ಯಮಾಪನ ಅಗತ್ಯವಿದೆ ಉದ್ದೇಶಗಳನ್ನು ವ್ಯಾಖ್ಯಾನಿಸಬೇಕು ಸಂಸ್ಥೆಯಿಂದ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಬೇಕು ತಂಡ ರಚನೆ ವಿವರವಾದ ವಿಶೇಷಣಗಳ ರಚನೆ ಇಂಟರ್ನೆಟ್ ಸೇವಾ ಪೂರೈಕೆದಾರರ ಗುರುತಿಸುವಿಕೆ ನೀಲನಕ್ಷೆ ಅಭಿವೃದ್ಧಿ ಮತ್ತು ವೆಬ್ಸೈಟ್ನ ಪ್ರಚಾರ ಮತ್ತು ಸೈಟ್ ಅನ್ನು ನವೀಕರಿಸಿ ಮತ್ತು ಇರಿಸಿ ಪ್ರತಿಕ್ರಿಯೆಯ ಮೇಲೆ ಕಣ್ಣುಗಳು ಆದ್ದರಿಂದ ಭಾರತದಲ್ಲಿ ಇಂಟರ್ನೆಟ್ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಕಡಿಮೆ ಅಭಿವೃದ್ಧಿ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಇಂಟರ್ನೆಟ್ ಸಂಪರ್ಕವಿದೆ ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಡಿಜಿಟಲೀಕರಣಗೊಂಡ ಭಾರತಕ್ಕೆ ಸರ್ಕಾರದ ನೀತಿ ಉದ್ಯಮಕ್ಕೆ ಉತ್ತೇಜನ ನೀಡಿದೆ ಈಗ ದೊಡ್ಡ ಆಟಗಾರರು ಮಾರುಕಟ್ಟೆಗೆ ಪ್ರವೇಶಿಸುತ್ತಿದ್ದಾರೆ ಆದ್ದರಿಂದ ನಾವು ಮಾಧ್ಯಮ ಸೇವೆಗಳ ಮಾರ್ಕೆಟಿಂಗ್ ಮಾಧ್ಯಮ ಸೇವೆಗಳ ಮಾರ್ಕೆಟಿಂಗ್ಗೆ ಬರುತ್ತೇವೆ ಉತ್ಪನ್ನ ಮತ್ತು ಸೇವೆಗಳ ಪ್ರಚಾರ ಮತ್ತು ಸ್ಥಾನೀಕರಣದಲ್ಲಿ ಈಗಿನ ದಿನಗಳಲ್ಲಿ ಮಾಧ್ಯಮವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಡಿಜಿಟಲೀಕರಣ ಮಾಧ್ಯಮದ ಯುಗದಲ್ಲಿ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮವು ಬ್ರ್ಯಾಂಡಿಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸೇವಾ ಪೂರೈಕೆದಾರರು ಮಾಹಿತಿಯನ್ನು ಒದಗಿಸಲು ಮಾಧ್ಯಮವನ್ನು ಬಳಸುತ್ತಾರೆ ಮತ್ತು ಗ್ರಾಹಕರು ಪ್ರತಿಕ್ರಿಯೆ ನೀಡಲು ಇದನ್ನು ಬಳಸುತ್ತಾರೆ ಪತ್ರಿಕೆಗಳು ನಿಯತಕಾಲಿಕೆ ಫ್ಲೈಯರ್ಗಳು ಪೋಸ್ಟರ್ಗಳು ಸ್ಕೈ ರೈಟಿಂಗ್ ಕರಪತ್ರ ವಾಲ್ ಪೇಂಟಿಂಗ್ ಇತ್ಯಾದಿಗಳನ್ನು ಒಳಗೊಂಡಿರುವ ಮಾಧ್ಯಮಗಳ ವರ್ಗೀಕರಣ ಮತ್ತು ಅಲ್ಲಿ ಪ್ರಸಾರವು ರೇಡಿಯೋ ಟೆಲಿವಿಷನ್ ಫಿಲ್ಮ್radio televisionfilm ಇಂಟರ್ನೆಟ್ ವೆಬ್ಸೈಟ್websitesಗಳು ಉಪಗ್ರಹ ಮತ್ತು ಕೇಬಲ್ಇತ್ಯಾದಿಗಳನ್ನು ಹೊಂದಿದೆ ಆದ್ದರಿಂದ ಮಾಧ್ಯಮ ಸೇವೆಗಳ ಮಾರ್ಕೆಟಿಂಗ್ ಮಿಶ್ರಣವು ಉತ್ಪನ್ನವನ್ನು ಒಳಗೊಂಡಿರುತ್ತದೆ ಆದ್ದರಿಂದ 7 ತುಣುಕುಗಳು ಮೊದಲು ಉತ್ಪನ್ನವಾಗಿದೆ ಗ್ರಾಹಕರ ಉತ್ಪನ್ನ ಮತ್ತು ಉತ್ಪನ್ನಗಳ ಸ್ವರೂಪಕ್ಕೆ ಅನುಗುಣವಾಗಿ ಸೇವಾ ಪೂರೈಕೆದಾರರಿಂದ ಮಾರ್ಪಡಿಸಲಾದ ವಿಷಯವೆಂದರೆ ಮುಖ್ಯ ಉತ್ಪನ್ನ ಬೆಲೆಯನ್ನು ಪ್ರಸಾರಕರು ನಿರ್ಧರಿಸುತ್ತಾರೆ ಮತ್ತು ಇದು ಜಾಹೀರಾತಿನ ಸಮಯ ಸ್ಥಳ ಮತ್ತು ಆವರ್ತನಗಳನ್ನು ಅವಲಂಬಿಸಿರುತ್ತದೆ ಸ್ಥಳ ಮಾಧ್ಯಮ ಸೇವೆಗಳನ್ನು ಕಚೇರಿ ಅಥವಾ ಆನ್ಲೈನ್ನಲ್ಲಿ ವಿತರಿಸಬಹುದು ಪ್ರಚಾರ ಈ ಉದ್ಯಮಕ್ಕೆ ಉತ್ತಮ ವಿಷಯವೆಂದರೆ ಉತ್ತಮ ವಿಷಯ ಬಾಯಿ ಮಾತು ಮತ್ತು ಸಾರ್ವಜನಿಕ ಸಂಬಂಧಗಳು ಸಂವಹನಕ್ಕಾಗಿ ಜನಪ್ರಿಯ ವಿಧಾನಗಳಾಗಿವೆ ಜನರುಸಿಬ್ಬಂದಿ ಬ್ರ್ಯಾಂಡ್ ನಿಷ್ಠೆಯನ್ನು ಹೆಚ್ಚಿಸಲು ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಿಬ್ಬಂದಿ ಸಂಸ್ಥೆಗೆ ಸಹಾಯ ಮಾಡುತ್ತಾರೆ ಪ್ರಕ್ರಿಯೆ ಪ್ರಕ್ರಿಯೆಯು ಯೋಜನೆ ಮತ್ತು ವೇಳಾಪಟ್ಟಿ ತಂತ್ರಜ್ಞಾನ ಮತ್ತು ಪ್ರತಿಕ್ರಿಯೆಯ 3 ಮುಖ್ಯ ಅಂಶಗಳ ಸಂಯೋಜನೆಯಾಗಿದೆ ಭೌತಿಕ ಪುರಾವೆಗಳು ವಿಷಯವಿದೆ ಬ್ರಾಂಡ್ ಇಮೇಜ್ ತಂತ್ರಜ್ಞಾನ ಸಂಬಂಧಿತ ಮಾಧ್ಯಮ ವ್ಯಕ್ತಿಗಳು ಮತ್ತು ಲೋಗೊಗಳು ಭೌತಿಕ ಸಾಕ್ಷ್ಯಗಳ ಮೂಲ ಅಂಶಗಳಾಗಿವೆ ಹಾಗಾದರೆ ಮಾಧ್ಯಮ ಯೋಜನೆಯಲ್ಲಿ ಯಾವ ಹಂತಗಳಿವೆ ಈಗ ಉದ್ದೇಶಿತ ಪ್ರೇಕ್ಷಕರು ಮತ್ತು ಅವರ ಮಾಧ್ಯಮ ಆದ್ಯತೆಗಳ ಅಧ್ಯಯನ ಇದು ಮೊದಲ ಹೆಜ್ಜೆ ಮುಂದಿನದು ಕಂಪನಿಯ ಆಂತರಿಕ ವಿಶ್ಲೇಷಣೆ ನಂತರ ಉದ್ದೇಶಗಳನ್ನು ನಿಗದಿಪಡಿಸುವುದು ಮಾಧ್ಯಮ ತಂತ್ರ ಸೂತ್ರೀಕರಣ ಚಾನಲ್ ಆಯ್ಕೆ ಸಮಯ ಸ್ಥಳ ಮತ್ತು ಆವರ್ತನದ ನಿರ್ಧಾರ ಅಂತಿಮ ಪ್ರಸ್ತಾಪ ಮತ್ತು ಪೋಸ್ಟ್ ಪ್ರಚಾರ ವಿಮರ್ಶೆ ಆದ್ದರಿಂದ ಮಾಧ್ಯಮ ಯೋಜನೆಯಲ್ಲಿ ಇವು ಹಂತಗಳಾಗಿವೆ ಮಾಧ್ಯಮ ಸೇವೆಗಳ ಮುಖವು ವರ್ಷಗಳಲ್ಲಿ ಬದಲಾಗಿದೆ ಮಾಧ್ಯಮ ಸೇವೆಗಳ ವಿಕಾಸವು ಮುದ್ರಣ ರೇಡಿಯೋ ದೂರದರ್ಶನ ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಭವಿಸಿದೆ ಈಗ ಪ್ರತಿಯೊಂದು ಸಂಸ್ಥೆ ಮಾಧ್ಯಮ ಸೇವೆಗಳನ್ನು ತಮ್ಮ ಉತ್ಪನ್ನ ಮತ್ತು ಸೇವೆಗಳನ್ನು ಉತ್ತೇಜಿಸಲು ಒಂದು ವೇದಿಕೆಯಾಗಿ ಬಳಸುತ್ತಿದೆ ಮಾಧ್ಯಮ ಸೇವೆಗಳಲ್ಲಿ ಯಶಸ್ಸಿಗೆ ವಿಷಯವು ಮುಖ್ಯವಾಗಿದೆ ಆದ್ದರಿಂದ ಇದನ್ನು ಗ್ರಾಹಕರ ಅಭಿರುಚಿ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಒದಗಿಸಬೇಕು ಮುಂದೆ ನಾವು ಮಾಧ್ಯಮ ಸೇವೆಗಳ ಮಾರ್ಕೆಟಿಂಗ್ನ ಪತ್ರಿಕೆ ಮಾರ್ಕೆಟಿಂಗ್ ಭಾಗಕ್ಕೆ ಹೋಗುತ್ತೇವೆ ಆದ್ದರಿಂದ ಪತ್ರಿಕೆ ಉತ್ಪನ್ನ ಅಥವಾ ಸೇವೆಗಳೇ ಎಂಬ ಚರ್ಚೆಯಿದೆ ಆದಾಗ್ಯೂ ಗ್ರಾಹಕರು ಅದನ್ನು ವಿಷಯ ಮತ್ತು ಮಾಹಿತಿ ಮೌಲ್ಯಕ್ಕಾಗಿ ಖರೀದಿಸುತ್ತಾರೆ ಆದ್ದರಿಂದ ಇದನ್ನು ಸೇವಾ ಉದ್ಯಮ ಎಂದು ವರ್ಗೀಕರಿಸಲಾಗಿದೆ ಭಾರತವು 6700 ಕ್ಕೂ ಹೆಚ್ಚು ಪ್ರಕಟಣೆಗಳು ಮತ್ತು 300 ದಶಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ವೃತ್ತ ಪತ್ರಿಕೆ ಮಾರುಕಟ್ಟೆಯಾಗಿದೆ ಇದನ್ನು ಹಿಂದಿ ಇಂಗ್ಲಿಷ್ ಉರ್ದು ಮತ್ತು ಇತರ ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟಿಸಲಾಗಿದೆ ಆವರ್ತನದ ಆಧಾರದ ಮೇಲೆ ವೃತ್ತ ಪತ್ರಿಕೆ ಪ್ರಕಾರಗಳು ದೈನಂದಿನ ಸಾಪ್ತಾಹಿಕ ದ್ವಿ ಮಾಸಿಕ ಅಥವಾ ಮಾಸಿಕ ಸುದ್ದಿಪತ್ರಿಕೆಗಳಾಗಿವೆ ಭಾಷೆ ಹಿಂದಿ ಇಂಗ್ಲಿಷ್ ಉರ್ದು ಮತ್ತು ಸ್ಥಳೀಯ ಭಾಷೆಗಳ ಮೂಲಗಳು ವ್ಯಾಪ್ತಿ ಅಂತರರಾಷ್ಟ್ರೀಯ ರಾಷ್ಟ್ರೀಯ ಪ್ರಾದೇಶಿಕ ಅಥವಾ ಸ್ಥಳೀಯ ಮತ್ತು ಸ್ವರೂಪವು ಮುದ್ರಿತ ನಕಲು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಪತ್ರಿಕೆ ಪತ್ರಿಕೆ ಮಾರ್ಕೆಟಿಂಗ್ನ 7 ತುಣುಕುಗಳು ಯಾವುವು ಈಗ ಉತ್ಪನ್ನ ವಿಷಯವು ವೃತ್ತಪತ್ರಿಕೆ ಉದ್ಯಮಕ್ಕೆ ಪ್ರಮುಖ ಉತ್ಪನ್ನವಾಗಿದೆ ಅಂತರರಾಷ್ಟ್ರೀಯ ರಾಷ್ಟ್ರೀಯ ಪ್ರಾದೇಶಿಕ ವ್ಯವಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ಮಾಹಿತಿ ಕ್ರೀಡೆ ಮತ್ತು ಮನರಂಜನಾ ಘಟನೆಗಳು ವಿಷಯದ ಪ್ರಮುಖ ಮೂಲಗಳಾಗಿವೆ ಈ ದಿನಗಳಲ್ಲಿ ಹೆಚ್ಚಿನ ಪತ್ರಿಕೆಗಳು ವಿಷಯವನ್ನು ವರ್ಗೀಕರಿಸುತ್ತಿವೆ ಮತ್ತು ಲಭ್ಯವಿರುವ ನಿರ್ದಿಷ್ಟ ಉತ್ಪನ್ನಕ್ಕೆ ಸಂಬಂಧಿಸಿದ ಜಾಹೀರಾತನ್ನು ತೆಗೆದುಕೊಳ್ಳುತ್ತಿವೆ ಅವರು ಸುದ್ದಿಯನ್ನು ವರದಿ ಮಾಡುವುದು ಮಾತ್ರವಲ್ಲದೆ ಸುದ್ದಿಗಳನ್ನು ವಿಶ್ಲೇಷಿಸುತ್ತಿದ್ದಾರೆ ಮತ್ತು ಅವರು ವಿಶ್ಲೇಷಣೆಯನ್ನು ಪ್ರೇಕ್ಷಕರ ಮುಂದೆ ಇಡುತ್ತಿದ್ದಾರೆ ಆದ್ದರಿಂದ ಇದು ಮೂಲತಃ ಸೇವೆಗಳಲ್ಲಿ 7 ಪತ್ರಿಕೆ ಮಾರ್ಕೆಟಿಂಗ್ನ ಉತ್ಪನ್ನವಾಗಿದೆ ಎರಡನೇ ಪಿ ಅದು ಬೆಲೆ ಈ ಉದ್ಯಮದ ಬೆಲೆ ನೀತಿ ಇತರ ಕೈಗಾರಿಕೆಗಳಿಗಿಂತ ಭಿನ್ನವಾಗಿದೆ ಇತರ ಉತ್ಪನ್ನಕ್ಕಿಂತ ಭಿನ್ನವಾಗಿ ವೆಚ್ಚಗಳ ಮೇಲೆ ಮಾರ್ಕ್ಅಪ್ ಸೇರಿಸುವ ಮೂಲಕ ಬೆಲೆಯನ್ನು ನಿರ್ಧರಿಸಲಾಗುವುದಿಲ್ಲ ಬದಲಿಗೆ ಅವರು ಬೆಲೆ ಕೊರತೆಯನ್ನು ಸರಿದೂಗಿಸಬೇಕು ಮತ್ತು ಜಾಹೀರಾತು ಆಧಾರಿತ ಆದಾಯದೊಂದಿಗೆ ಲಾಭಡಾ ಗುರಿಯನ್ನು ಅರಿತುಕೊಳ್ಳಬೇಕು ಸ್ಥಳ ವೃತ್ತಪತ್ರಿಕೆ ಮಾರಾಟವು ತೀವ್ರ ಸಮಯದ ನಿರ್ಬಂಧದ ಅಡಿಯಲ್ಲಿ ಹೆಚ್ಚುಕಾಲ ಬಲದಿರುವ ಉತ್ಪನ್ನಗಳನ್ನು ವಿತರಿಸುವುದನ್ನು ಒಳಗೊಂಡಿರುತ್ತದೆ ಪ್ರಸರಣವು ಸಾಮಾನ್ಯವಾಗಿ ವಿತರಕರು ನೇಮಿಸಿದ ಸೇಲ್ಸ್ಮ್ಯಾನ್ ಮೂಲಕ ಅವರು ಅದನ್ನು ವ್ಯಾಪಾರಿಗಳಿಗೆ ರವಾನಿಸುತ್ತಾರೆ ವಿತರಣಾ ಚಾನಲ್ನಲ್ಲಿ ಹಾಕರ್ಗಳು ಅಥವಾ ಮಾರಾಟಗಾರರು ಕೊನೆಯ ಕೊಂಡಿಯಾಗಿದ್ದಾರೆ ಆದ್ದರಿಂದ ಸ್ಪಂದಿಸುವಿಕೆ ಅದು ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅದನ್ನು ತ್ವರಿತವಾಗಿ ತಲುಪಿಸುವುದು ತಂಡದ ಕೆಲಸ ಮತ್ತು ದಕ್ಷತೆಯು ಪತ್ರಿಕೆಯ ವಿತರಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಪ್ರಚಾರ ಮಾರಾಟಗಾರರು ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಲು ವೈಯಕ್ತಿಕ ಮಾರಾಟ ವೆಬ್ ಆವೃತ್ತಿಗೆ ನೇರ ಮಾರುಕಟ್ಟೆ ಉತ್ಪನ್ನದ ಚಿತ್ರಣವನ್ನು ಹೆಚ್ಚಿಸಲು ಜಾಹೀರಾತು ಮತ್ತು ಸಾಂಸ್ಥಿಕ ಸಂಬಂಧವನ್ನು ಹೆಚ್ಚಿಸಲು ಸಾರ್ವಜನಿಕ ಸಂಬಂಧಗಳನ್ನು ಬಳಸುತ್ತಾರೆ ಪ್ರಚಾರದ ವೆಚ್ಚವನ್ನು ಚಾನಲ್ ಸದಸ್ಯರು ಹಂಚಿಕೊಳ್ಳಬಹುದು ಅಥವಾ ಅದನ್ನು ನಿರ್ದಿಷ್ಟ ಚಾನಲ್ ಸದಸ್ಯರಿಂದ ಮಾತ್ರ ಭರಿಸಬಹುದು ಸಿಬ್ಬಂದಿ ಏಜೆಂಟರು ಮತ್ತು ಇತರ ಚಾನೆಲ್ ಸದಸ್ಯರು ಪತ್ರಿಕೆಯ ಪ್ರಸಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಮಾಹಿತಿ ಸಂಗ್ರಹಣೆ ಮತ್ತು ವಿಷಯ ಅಭಿವೃದ್ಧಿಗೆ ಉತ್ತಮ ಅರ್ಹ ಸಿಬ್ಬಂದಿ ಅಗತ್ಯವಿದೆ ಪ್ರಕ್ರಿಯೆ ವಿಷಯ ರಚನೆ ಪ್ರಕಟಣೆ ವಿತರಣೆ ಮತ್ತು ಬಳಕೆ ಪತ್ರಿಕೆ ಮಾರುಕಟ್ಟೆ ಪ್ರಕ್ರಿಯೆಯ ಮುಖ್ಯ ಅಂಶಗಳಾಗಿವೆ ಭೌತಿಕ ಪುರಾವೆಗಳು ಬಣ್ಣ ಗಾತ್ರ ಮುದ್ರಣ ಗುಣಮಟ್ಟ ಮತ್ತು ಕಾಗದದ ಗುಣಮಟ್ಟ ಭೌತಿಕ ಸಾಕ್ಷ್ಯಗಳ ಪ್ರಮುಖ ಅಂಶಗಳಾಗಿವೆ ಇದು ವೃತ್ತಪತ್ರಿಕೆ ಗುಣಮಟ್ಟವನ್ನು ನಿರ್ಣಯಿಸಲು ಗ್ರಾಹಕರಿಗೆ ಸ್ಪಷ್ಟವಾದ ಪ್ರಶ್ನೆಗಳನ್ನು ಒದಗಿಸುತ್ತದೆ ಆದ್ದರಿಂದ ವೃತ್ತಪತ್ರಿಕೆ ಒಂದು ಉತ್ಪನ್ನವಾಗಿದೆ ಅದು ಅದರ ವೆಚ್ಚಕ್ಕಿಂತ ಕಡಿಮೆ ಮಾರಾಟವಾಗುತ್ತದೆ ಮತ್ತು ಜಾಹೀರಾತಿನಿಂದ ನಷ್ಟವನ್ನು ಸರಿದೂಗಿಸಲಾಗುತ್ತದೆ ಆದಾಗ್ಯೂ ಮಾರಾಟ ಪ್ರಮಾಣ ಕಡಿಮೆಯಿದ್ದರೆ ಯಾರೂ ನಿರ್ದಿಷ್ಟ ಪತ್ರಿಕೆಯಲ್ಲಿ ಜಾಹೀರಾತು ನೀಡುವುದಿಲ್ಲ ಆಧುನಿಕ ದಿನದ ಮಾರುಕಟ್ಟೆ ಚಟುವಟಿಕೆಗಳು ಮತ್ತು ಇ ಪತ್ರಿಕೆ ಮಾರಾಟಗಾರರ ಮುಂದೆ ಪ್ರಮುಖ ಸವಾಲಾಗಿ ಹೊರಹೊಮ್ಮುತ್ತದೆ ಮುಂದೆ ನಾವು ಮಾಧ್ಯಮ ಸೇವೆಗಳ ಮಾರ್ಕೆಟಿಂಗ್ನ ಭಾಗವಾಗಿ ಪ್ರಸಾರ ಸೇವೆಗಳ ಮಾರ್ಕೆಟಿಂಗ್ಗೆ ಹೋಗುತ್ತೇವೆ ರೇಡಿಯೋ ಟೆಲಿವಿಷನ್ ಅಥವಾ ಇತರ ಮಾಧ್ಯಮ ಚಾನೆಲ್ ಮೂಲಕ ಆಡಿಯೋ ಮತ್ತು ವಿಡಿಯೋ ವಿಷಯವನ್ನು ವಿತರಿಸುವುದು ಪ್ರಸಾರ ಭಾರತೀಯ ಪ್ರಸಾರ ಉದ್ಯಮವು ಏಷ್ಯಾದ ಅತಿದೊಡ್ಡ ಉದ್ಯಮವಾಗಿದೆ ಮನರಂಜನೆ ಕ್ರೀಡೆ ಸುದ್ದಿ ವ್ಯವಹಾರ ಮತ್ತು ಧಾರ್ಮಿಕತೆಯಂತಹ ವಿವಿಧ ಪ್ರಕಾರಗಳ 900 ಕ್ಕೂ ಹೆಚ್ಚು ಚಾನೆಲ್ಗಳು ಭಾರತದಲ್ಲಿ ಲಭ್ಯವಿದೆ ಚಾನಲ್ಗಳು ಹಿಂದಿ ಇಂಗ್ಲಿಷ್ ಉರ್ದು ಮತ್ತು ಇತರ ಪ್ರಾದೇಶಿಕ ಭಾಷೆಗಳಾದ ಪಂಜಾಬಿ ಮರಾಠಿ ಮುಂತಾದವುಗಳಲ್ಲಿ ಲಭ್ಯವಿದೆ ಆಡಿಯೊ ವಿಷಯವನ್ನು ಹರಡಲು ಅನೇಕ ರೇಡಿಯೊ ಚಾನೆಲ್ಗಳು ಸಹ ಲಭ್ಯವಿದೆ ಹಾಗಾದರೆ ಪ್ರಸಾರ ಸೇವೆಯ 7 ತುಣುಕುಗಳು ಯಾವುವು ಆದ್ದರಿಂದ ಪ್ರಸಾರ ಸೇವೆಗಳಲ್ಲಿ ಮೊದಲ 3 ಪಿ ಗಳು ಉತ್ಪನ್ನ ಪ್ರಚಾರ ಮತ್ತು ಸ್ಥಳವನ್ನು ವಿಷಯದ ಮೂಲಕ ಮಾತ್ರ ನಿರ್ಧರಿಸಲಾಗುತ್ತದೆ ಪ್ರೇಕ್ಷಕರ ಭಾವನಾತ್ಮಕ ಪ್ರತಿಕ್ರಿಯೆಗಳ ಪ್ರಕಾರ ವಿಷಯವು ಆಡಿಯೋ ಅಥವಾ ವೀಡಿಯೊ ರೂಪದಲ್ಲಿದೆ ಈ ವಿಷಯವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ತಲುಪಿಸಬೇಕು ಆದ್ದರಿಂದ ಬೆಲೆ ಪ್ರಮುಖ ಆದಾಯವು ಜಾಹೀರಾತಿನ ಮೂಲಕ ಬರುತ್ತದೆ ವೀಡಿಯೊ ಪ್ರಸಾರದ ಸಂದರ್ಭದಲ್ಲಿ ಗ್ರಾಹಕರಿಗೆ ಚಂದಾದಾರಿಕೆ ಶುಲ್ಕದ ರೂಪದಲ್ಲಿ ಕೆಲವು ಮೊತ್ತವನ್ನು ವಿಧಿಸಲಾಗುತ್ತದೆ TRAI ಯಿಂದ ಬೆಲೆಯನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಪ್ರದರ್ಶನದ ಜನಪ್ರಿಯತೆ ಸಮಯ ಆವರ್ತನ ಮತ್ತು ನಿರ್ದಿಷ್ಟ ಸಂದರ್ಭಗಳ ಆಧಾರದ ಮೇಲೆ ಜಾಹೀರಾತಿನ ದರವನ್ನು ನಿರ್ಧರಿಸಲಾಗುತ್ತದೆ ಸಿಬ್ಬಂದಿ ಈ ಉದ್ಯಮದಲ್ಲಿ ಸ್ಥಾನೀಕರಣಕ್ಕಾಗಿ ಮತ್ತು ಗ್ರಹಿಸಿದ ಭೇದವನ್ನುಅಭಿವೃದ್ಧಿಪಡಿಸುವಲ್ಲಿ ಸಿಬ್ಬಂದಿ ಬಹಳ ಮುಖ್ಯ ಯಾವುದೇ ಪ್ರಸಾರಕರಿಗೆ ಸಂಬಂಧಿಸಿದ ವ್ಯಕ್ತಿತ್ವವು ಪ್ರಸಾರ ಸೇವೆಯ ಬ್ರಾಂಡ್ ಚಿತ್ರದ ಪ್ರತಿನಿಧಿಯಾಗಿದೆ ಪ್ರಕ್ರಿಯೆಯು ಯೋಜನೆ ಮತ್ತು ವೇಳಾಪಟ್ಟಿ ಪ್ರಕ್ರಿಯೆಯ ಪ್ರಮುಖ ಅಂಶಗಳಾಗಿವೆ ತಂತ್ರಜ್ಞಾನವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ವೀಕ್ಷಕರ ಅಥವಾ ಕೇಳುಗರ ಪ್ರತಿಕ್ರಿಯೆ ಬಹಳ ಮುಖ್ಯ ಭೌತಿಕ ಸೇವೆಗಳು ಲೋಗೊ ಪ್ರೋಮೋ ಮತ್ತು ಪ್ರಸಾರ ಸೇವೆಗಳಿಗೆ ಸಂಬಂಧಿಸಿದ ವ್ಯಕ್ತಿತ್ವವು ಭೌತಿಕ ಸಾಕ್ಷ್ಯಗಳ ನಿರ್ಣಾಯಕ ಅಂಶಗಳಾಗಿವೆ ತಾಂತ್ರಿಕ ಪ್ರಗತಿ ಮತ್ತು ವಿಷಯವು ಅದರೊಂದಿಗೆ ಸಂಬಂಧಿಸಿದೆ ಪ್ರಸಾರ ಉದ್ಯಮವು ಅತ್ಯಂತ ವೇಗವಾಗಿ ಬೆಳೆದಿದೆ ಮತ್ತು ಸ್ಪರ್ಧೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಉದ್ಯಮದಲ್ಲಿ ಯಶಸ್ಸಿನ ಅಂಶವೆಂದರೆ ವೀಕ್ಷಕತ್ವ ಮತ್ತು ಜಾಹೀರಾತು ಯಾವುದೇ ಪ್ರಸಾರ ಸೇವೆ ಒದಗಿಸುವ ಸಂಸ್ಥೆಯ ಯಶಸ್ಸಿನಲ್ಲಿ ವಿಷಯವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಪರಿಣಾಮಕಾರಿ ಮಾರ್ಕೆಟಿಂಗ್ ಆಂತರಿಕ ಮತ್ತು ಬಾಹ್ಯ ಮಾರ್ಕೆಟಿಂಗ್ ಮತ್ತು ಪ್ರಸಾರ ಮೂಲಸೌಕರ್ಯಗಳು ಪ್ರಮುಖ ಯಶಸ್ಸಿನ ಅಂಶಗಳಾಗಿವೆ ಆದ್ದರಿಂದ ಎಫ್ಎಂ ಸೇವೆಗಳು ಪ್ರಸಾರ ಮೂಲಸೌಕರ್ಯವು ಸೇವೆಗಳನ್ನು ಸಾಧ್ಯವಾದಷ್ಟು ತಲುಪಲು ಸಾಕಷ್ಟು ಉತ್ತಮವಾಗಿರಬೇಕು ಎಂದು ನೀವು ನೋಡಿದ್ದೀರಿ ಆದ್ದರಿಂದ ದೊಡ್ಡ ಜನಸಂಖ್ಯೆಗೆ ಜಾಹೀರಾತುಗಳು ಅರ್ಥಪೂರ್ಣವಾಗುತ್ತವೆ ಆದ್ದರಿಂದ ಈ ಅಧಿವೇಶನದಲ್ಲಿ ಇಷ್ಟೆ ತುಂಬಾ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಧನ್ಯವಾದಗಳು